ನಾವು ಸ್ವಲ್ಪ FEMನ ಕಾರ್ಯ ವಿಧಾನದ ಸಾರಾಂಶವನ್ನು ನೋಡೋಣ ಯಾವೆಲ್ಲಾ ಬೇರೆ ಬೇರೆ ಹೆಜ್ಜೆಯನ್ನು ನಾವು ಅನುಸರಿಸಬೇಕು ಸೋ ನಿಮ್ಮ ಚಿಂತನೆಯಲ್ಲಿ ಮೊದಲನೆಯ ಹೆಜ್ಜೆ ಏನಿರಬಹುದುಸೋ ನಿರ್ಧಿಷ್ಟತೆಗಾಗಿ ಈ ಸಮಸ್ಯೆಯಲ್ಲಿ ಇದು ನನ್ನ ಏರ್ಕ್ರಾಫ್ಟ್ ಎಂದೆನಿಸಿಕೊಳ್ಳಿ ಹಾಗು ನನಗೆ ಈ ಏರ್ಕ್ರಾಫ್ಟ್ ನ RCSರೇಡಾರ್ ಕ್ರಾಸ್ ಸೆಕ್ಷನ್ ಕಂಡುಹಿಡಿಯಬೇಕಾಗಿದೆ ನಿಮಗೆ ಒಂದು ಇನ್ಸಿಡೆಂಟ್ ರೇಡಾರ್ ಫೀಲ್ಡ್ ನ್ನು ನೀಡಲಾಗಿದೆ ಸರಿ 1ನೇ ಹೆಜ್ಜೆ ಯಾವುದು ನಿಮಗೆ ಈ ಸಮಸ್ಯೆಯನ್ನು ನೀಡಲಾಗಿದೆ ಹಾಗು ನಿಮಗೆ ಒಬ್ಬ ಏರ್ಕ್ರಾಫ್ಟ್ ಡಿಸೈನರ್ ಅಥವಾ ಒಬ್ಬ ಶಿಪ್ ಡಿಸೈನರ್ ನ ಪರಿಚಯ ಇದೆ ನಿಮಗೆ ಈ ಸಮಸ್ಯೆಯನ್ನು ಕೊಟ್ಟಾಗ ನಿಮ್ಮ ಮೊದಲ ಹೆಜ್ಜೆ ಏನು ನಾನು ಈ ಸಮಸ್ಯೆಯನ್ನು ಹೇಗೆ ಶುರುಮಾಡಲಿ ವಿದ್ಯಾರ್ಥಿಇನ್ಫರ್ಮೇಷನ್ ಸಮೀಕರಣಕ್ಕೆ ಬೇಕಾದ ಒಟ್ಟು ಫೀಲ್ಡ್ ಸರಿ ಆದರೆ ಅದಕ್ಕಿಂತ ಮೊದಲು ತುಂಬಾ ಮೊದಲು ನಾನು ಹೇಳುವುದಾದರೆ ನಿಜವಾಗಿ ಬೇಸಿಕ್ ವಿದ್ಯಾರ್ಥಿತ್ರಿಕೋನಗಳಾಗಿ ವಿಭಜಿಸುವುದು ತ್ರಿಕೋನಗಳಾಗಿ ವಿಭಜಿಸುವುದು ಸರಿ ಸೋ ನಾನು ಹೇಗೆ ಇದನ್ನು ತ್ರಿಕೋನಗಳಾಗಿ ವಿಭಜಿಸುವುದು ಅದಕ್ಕಾಗಿ ನಾನು ಯಾವ ಟೂಲ್ ನ್ನು ಉಪಯೋಗಿಸಬೇಕು ವಿದ್ಯಾರ್ಥಿ ಸರಿ ಸೋನಾನು ಒಂದು ಮೆಶ್ ಫೈಲ್ ನ್ನು ಜನರೇಟ್ ಮಾಡಬೇಕು ಸರಿ ಸೋಅದು CAD ಸಾಫ್ಟ್ವೇರ್ autoCAD ಎಂಬುದು ಖ್ಯಾತಿಯಾಗಿದೆ ಓಪನ್ ಸೋರ್ಸ್ ನಲ್ಲಿ over Gmesh ಒಂದು ಪಾಪ್ಯುಲರ್ ಆದ ಸಾಫ್ಟ್ವೇರ್ ಸೋ ಇದನ್ನು ಮಾಡಲು ಹಲವಾರು ದಾರಿಗಳಿವೆ ಸೋ ಮೆಶ್ ಫೈಲ್ ಅನ್ನು ಜನರೇಟ್ ಮಾಡಿ ಅದನ್ನು ಸ್ಟೋರ್ ಮಾಡಿ ಸೋ ಸಂಕೀರ್ಣವಾದ ಆಬ್ಜೆಕ್ಟ್ ಗಳಿಗಾಗಿ ಇದೇ ದೊಡ್ಡ ಕೆಲಸ ನಿಮಗೆ ಏನನ್ನು ಕೊಡಲಾಗಿದೆ ಎಂದರೆ ನಿಮಗೆ ತಿಳಿದಿರುವ ಹಾಗೆ ನಿಮಗೆ ತಿಳಿದಿದೆ MiG 21 ಅಥವಾ ಬೇರೆ ಯಾವುದಾದರು ಇದರ ರಿಯಲಿಸ್ಟಿಕ್ ಆದ 3D ಮೋಡೆಲ್ ನ್ನು ಕಂಪ್ಯೂಟರ್ ನಲ್ಲಿ ಪಡೆಯಲು ಬೇಕಾಗುತ್ತದೆ ಹಾಗು ಅದನ್ನು ನೀವು ಫ್ರ್ಯಾಕ್ಚರ್ ಮಾಡಬೇಕಾಗುತ್ತದೆ ಸರಿ ಒಂದು ಜೀವಂತವಾದ ಆಬ್ಜೆಕ್ಟ್ ನಲ್ಲಿ ಅಲ್ಲಲ್ಲಿ ಕೆಲವು ತುಂಬಾ ಸಣ್ಣ ಸಣ್ಣ ವಸ್ತು ಗಳಿರುತ್ತವೆ ಅವುಗಳನ್ನು ಮೆಶ್ ಮಾಡಬೇಕಾಗಿಲ್ಲ ಸೋ ನೀವು ಅವುಗಳ ಮೇಲೆ ಮೆದುವಾಗಿ ಮಾಡಬೇಕು ಸೋ ಇದನ್ನು ಮೆಶ್ ಮಾಡುವುದು ಯಾವ ಬಗೆಯಲ್ಲೂ ಸಾಮಾನ್ಯವಾದ ವಿಷಯವಲ್ಲ ಸೋCAD ಸಾಫ್ಟ್ವೇರ್ ಸಹ ಜನರಲ್ ಆಗಿ ತುಂಬಾ ಸಫಿಸ್ಟಿಕೇಟ್ ಆಗಿದೆ ಅಥವಾ ನಿಮ್ಮ ಬಳಿ ಜಟಿಲವಾದ ಇಲೆಕ್ಟ್ರಿಕಲ್ ಸರ್ಕ್ಯೂಟ್ ಇದೆ ಅದರಲ್ಲಿ ನಿಮಗೆ ರೆಸಿಸ್ಟರ್ ಅನ್ನು ತುಂಬಾ ಫೈನ್ ಆಗಿ ಪ್ರತ್ಯೇಕವಾಗಿಸುವುದು ಬೇಡವಾಗಿದೆ ಸೋ ಇದೊಂದು ಕಷ್ಟವಾದ ಸ್ಟೆಪ್ 2ನೇ ಸ್ಟೆಪ್ ಏನಿರಬಹುದು 2ನೇ ಸ್ಟೆಪ್ ಅನ್ನು ನಾನೊಮ್ಮೆ ಓದಿದ್ದೇನೆ ಅದರಲ್ಲಿ ಈ ಮೆಶ್ ಫೈಲ್ ಅನ್ನು ಒಮ್ಮೆ ಮಾಡಿದ್ದೇನೆಈಗ ನಾನು ನನ್ನ ಕೋಡ್ ಅನ್ನು ಬರೆಯಲು ಶುರುಮಾಡುತ್ತೇನೆ ಇದನ್ನು ನಾನು ತಿಳಿಯಲು ಸಾಧ್ಯವೇ ನನ್ನ ಅರ್ಥ ನನಗೆ ಈ ಮೆಶ್ ಫೈಲಿನಲ್ಲಿ ಬೇಕಾಗಿವುದು ಏನು ವಿದ್ಯಾರ್ಥಿಬೌಂಡರಿಗಳು ಬೌಂಡರಿಗಳು ಕೇವಲ ಬೌಂಡರಿಗಳಲ್ಲ ತ್ರಿಕೋನಗಳಿರುವ ಸ್ಥಳಆ ತ್ರಿಕೋನಗಳ ಛೇದಬಿಂದುಗಳು ಸರಿಯೇ ಇದು ನನ್ನ ಆಸಕ್ತಿಯ ವಿಷಯ ಏಕೆಂದರೆ ಅದರ ಆಧಾರದ ಮೇಲೆ ಹಿಂದಿನ ಸ್ಲೈಡ್ ನಲ್ಲಿ ಮಾಡಿದ ಹಾಗೆ ಮ್ಯಾಟ್ರಿಕ್ಸ್ ಅನ್ನು ಲೆಕ್ಕಾಚಾರ ಮಾಡಬಹುದು ಸೋ ಇದು ನೋಡಲು ಸಾಮಾನ್ಯವಾಗಿದೆ ಆದರೆ ಇದೊಂದು ಮುಖ್ಯವಾದ ಸ್ಟೆಪ್ ಮೆಶ್ ಫೈಲ್ ನಲ್ಲಿ ಓದಿ ಕಂಪ್ಯೂಟೇಶನಲ್ EM ಇಂಜಿನಿಯರಿಂಗ್ ನಲ್ಲಿ ನೀವು ಈ ಮೆಶ್ ಫೈಲ್ ನ್ನು ಓದಲು ಈ ವ್ರ್ಯಾಪರ್ ಯನ್ನು ಬರೆಯಬೇಕು ಏಕೆಂದರೆಅದು ಯಾವುದೇ ಫಾರ್ಮ್ಯಾಟ್ ನಲ್ಲಿದ್ದರೂ CAD ಸಾಫ್ಟ್ವೇರ್ ಈ CAD ಸಾಫ್ಟ್ವೇರ್ ವು ಯಾವುದೇ ಸಮಸ್ಯೆಗೆ ಜನರಲ್ ಆದ CAD ಸಾಫ್ಟ್ವೇರ್ ಅವುಗಳಿಗೆ ನೀವು ಅದರ ಕಂಪ್ಯೂಟೇಶನ್ ಅನ್ನು ಇಲ್ಲಿ ಉಪಯೋಗಿಸುತ್ತಿರುವುದು ಅದಕ್ಕೆ ತಿಳಿಯದೇ ಇರಬಹುದು ಅಥವಾ ಕೇರ್ ಮಾಡದೇ ಇರಬಹುದು ಸೋನೀವು ವ್ರ್ಯಾಪರ್ ಅನ್ನು ಬರೆಯಬೇಕು ಯಾವ ರೀತಿ ಎಂದರೆ ಅದು ಸರಿಯಾಗಿ ಓದಿ ಹಾಗು ಅದರ ಮೂಲಕ ಕೊಮ ಹಾಗು ಇತರ ಎಲ್ಲವುಗಳನ್ನು ತನ್ಮೂಲಕ ಹಾಯ್ದು ಹೋಗಲು ಬಿಡುತ್ತದೆ ಸೋ ಇದೊಂದು ಫೇರ್ ಆದ ಕೆಲಸ ಹಾಗು ಇವು ಸಾಮಾನ್ಯವಾಗಿರುವುದಿಲ್ಲ ಒಮ್ಮೆ ಇದನ್ನು ಮುಗಿಸಿದ ನಂತರ ನೀವು ಇವೆಲ್ಲವುಗಳನ್ನು ಓದಿರುವಿರಿ ಮುಂದಕ್ಕೆ ನೀವೇನು ಮಾಡುವಿರಿ ಸೋ ಒಮ್ಮೆ ನಾನು ಈ ವಿಷಯಗಳನ್ನು ಓದಿದ ನಂತರ ನನ್ನ ಅರ್ಥ ನಾನು ಏನನ್ನು ಓದಿದ್ದೇನೆ ಎಂಬುದು ನಾನು ಕಪ್ಲಿಂಗ್ ಸಹಗುಣಕ ಗಳನ್ನು ಮಾಡುವ ಮುನ್ನ ನಾನು ಈ ಎಲ್ಲಾ ಎಲಿಮೆಂಟ್ ಗಳನ್ನು ಸ್ಟೋರ್ ಮಾಡಲು ಎಫಿಶಿಯೆಂಟ್ ಡಾಟಾ ಸ್ಟ್ರಕ್ಚರ್ ನ್ನು ರಚಿಸಬೇಕು ಸರಿ ಸೋಇದನ್ನು ರಚಿಸುವುದು ಏಕೆ ವಿದ್ಯಾರ್ಥಿಮ್ಯಾಪಿಂಗ್ ಅನ್ನು ಸ್ಟೋರ್ ಮಾಡಲು ಮ್ಯಾಪಿಂಗ್ ಅನ್ನು ಸ್ಟೋರ್ ಮಾಡುವುದು ಸರಿ ಸೋಇದು ಎಲ್ಲಾ ಗ್ಲೋಬಲ್ ನಿಂದ ಲೋಕಲ್ ಮ್ಯಾಪಿಂಗ್ ಗಳ ಎಲಿಮೆಂಟುಗಳ ಲಿಸ್ಟ್ಎರಡು ಛೇದಕಗಳುಬಾಹುಗಳನ್ನು ಒಳಗೊಂಡಿದೆ ನೀವು ಇವೆಲ್ಲವುಗಳನ್ನು ರಚಿಸಬೇಕು ಸರಿ ಹಿಂದಿನ ಉದಾಹರಣೆಯಲ್ಲಿದ್ದಂತೆ ನಿಮಗೆ ತ್ರಿಕೋನವೊಂದನ್ನು ನೀಡಲಾಗಿದೆ ಈಗ ಒಮ್ಮೆ ನಿಮಗೆ ತ್ರಿಕೋನವನ್ನು ಕೊಟ್ಟ ನಂತರ ಇದರಲ್ಲಿರುವ ಛೇದಕಗಳು ಯಾವುದು ಎಂಬುದು ತಿಳಿದಿರಬೇಕು ಸೋನಿಮ್ಮ ಬಳಿ ಕೊಟ್ಟ ಎಲಿಮೆಂಟ್ ನಂಬರ್ ಅನ್ನು ಆಕ್ಸೆಸ್ ಮಾಡುವ ವಿಧಾನ ತಿಳಿದಿರಬೇಕು ಹಾಗು ಯಾವೆಲ್ಲಾ ಛೇದಕಗಳಿವೆ ಎಂಬುದನ್ನು ಕಂಡುಹಿಡಿಯಿರಿ ಹಾಗು ನೀವೊಂದು ಡಾಟಾ ಸ್ಟ್ರಕ್ಚರ್ ಅನ್ನು ರಚಿಸಬೇಕು ಏಕೆಂದರೆ ಯಾರೂ ಕೂಡಾ ಇದನ್ನು ನಿಮಗಾಗಿ ಮಾಡಿಕೊಡುವುದಿಲ್ಲ ಸರಿಯೇ ಸೋಈ 3 ಕಾರ್ಯ ವಿಧಾನಗಳು ಪ್ರೀಪ್ರೋಸೆಸ್ಸಿಂಗ್ ನ ಸಾಲಿನ ಅಡಿಯಲ್ಲಿ ಇರುವಂತಹುಗಳು ಸೋಈಗ ಎಲ್ಲಾ ಡಾಟಾಗಳು ನಿಮ್ಮ ಪ್ರೋಗ್ರಾಮ್ ನಲ್ಲಿವೆ ಈಗ ನಾವು ಶುರುಮಾಡಬಹುದು ಅದರ ಮೇಲೆ ಕೆಲಸ ಮಾಡಲು ಈಗ ನಾವು ಶುರುಮಾಡಬಹುದು ಸೋಮುಂದಿನ ಸ್ಟೆಪ್ ಏನು ನಾವು ಈಗಾಗಲೇ ಹಿಂದಿನ ಸ್ಲೈಡ್ ನಲ್ಲಿ ಡಿಸ್ಕಸ್ ಮಾಡಿದ್ದು ಏನು ಅದು ಮ್ಯಾಟ್ರಿಕ್ಸ್ ನ ಎಲಿಮೆಂಟುಗಳನ್ನು ಲೆಕ್ಕಾಚಾರ ಮಾಡುವುದು ಇದನ್ನು ಮ್ಯಾಟ್ರಿಕ್ಸ್ ಅಸೆಂಬ್ಲಿ ಎಂದು ಕರೆಯುತ್ತಾರೆ ಸೋಅದು ಏನೆಂದರೆ Axbಯನ್ನು ಫಾರ್ಮ್ ಮಾಡುವುದು ಮುಂದಿನ ಕ್ರಮೇಣವಾದ ಸ್ಟೆಪ್ ಎಂದರೆ ಒಮ್ಮೆ Axb ಆದಾಗ ನೀವೇನು ಮಾಡುವಿರಿ ಅದನ್ನು ಪರಿಹರಿಸುವಿರಿ ಸರಿಯೇ ಯಾವ ಬಗೆಯ ಕ್ಲಿಷ್ಟತೆ ಇಲ್ಲಿ ಇರಬಹುದು ಸೋಎಲ್ಲೆಂದರೆ ಈ ಜಾಗದಲ್ಲಿ ಇದು ನಿಜವಾಗಿ ತನ್ನಲ್ಲಿಯೇ ನ್ಯುಮರಿಕಲ್ ಲೀನಿಯರ್ ಅಲ್ಜಿಬ್ರದಲ್ಲಿನ ಒಂದು ಬೇರೆಯೇ ಕೋರ್ಸ್ ಸೋಇಲ್ಲಿ ನಿಮಗೆ ಆಯ್ಕೆ ಇದೆ ನೀವು ಬೇಕಾದರೆ ನೇರವಾದ ವಿಧಾನದಲ್ಲಿ ಮಾಡಬಹುದು ಸೋ ನೀವು ಇಷ್ಟರವರೆಗೆ ನೋಡಿರುವ ವಸ್ತುಗಳಲ್ಲಿ ಯಾವೆಲ್ಲಾ ನೇರ ವಿಧಾನಗಳು ಗೋಶಿಯನ್ ಎಲಿಮಿನೇಷನ್ ಹಾಗು LU ವಿಘಟನೆ ಅವೆಲ್ಲವುಗಳು ಆದರೆ ನೀವು ಇದನ್ನು ಮಾಡುತ್ತಲೇ ಇರಲು ಸಾಧ್ಯವಿಲ್ಲ ಏಕೆಂದರೆ ಸಮಸ್ಯೆಯ ಗಾತ್ರ ದೊಡ್ಡದಾಗುತ್ತಾ ಹೋಗುತ್ತದೆ ವಾಸ್ತವದಲ್ಲಿ ಮ್ಯಾಟ್ರಿಕ್ಸ್ ಅನ್ನು ಕೂಲಂಕುಷವಾಗಿಯೂ ಸ್ಟೋರ್ ಮಾಡಲು ಸಾಧ್ಯವಿಲ್ಲಹಾಗಾದರೆ ಪರ್ಯಾಯವಾದ ಡೈರೆಕ್ಟ್ ಅಪ್ರೋಚ್ ಎಂದರೆ ಇಟಿರೇಟಿವ್ ವಿಧಾನ ಸೋ ಸಾಂಕೇತಿಕವಾಗಿ ನಿಮ್ಮ ಸಮಸ್ಯೆಯು 3 ಡೈಮೆನ್ಷನ್ ನ ಸಮಸ್ಯೆ ಆದಾಗ ಈ LU ವಿಘಟನೆಯನ್ನು ಮಾಡುವುದೇ ತುಂಬಾ ಆಯಾಸಕರವಾದದ್ದು ಸೋನೀವು ಇಲ್ಲಿಂದ ಅಲ್ಲಿಗೆ ಎಂದರೆ ಇಟಿರೇಟಿವ್ ವಿಧಾನಕ್ಕೆ ಸ್ವಿಚ್ ಮಾಡಬೇಕುತುಂಬಾ ಖ್ಯಾತಿಯನ್ನು ಪಡೆದಿರುವ ಇಟಿರೇಟಿವ್ ವಿಧಾನಕ್ಕೆ ಉದಾಹರಣೆ ಕೊಡಿ ವಿದ್ಯಾರ್ಥಿನ್ಯೂಟನ್ ನ್ಯೂಟನ್ ಅಲ್ಲ ಕಾಂಜುಗೇಟ್ ಗ್ರೇಡಿಯೆಂಟ್ ನೀವು ಕಾಂಜುಗೇಟ್ ಗ್ರೇಡಿಯೆಂಟ್ ವಿಧಾನದ ಬಗ್ಗೆ ಕೇಳಿದ್ದರೆ ಇದು ಸಿಸ್ಟಮ್ ಆಫ್ ಇಕ್ವೇಷನ್ ಅನ್ನು ಪರಿಹರಿಸುವ ವಿಧಾನ ಸರಿಯೇ ಸೋಇವುಗಳ ಉದಾಹರಣೆಯ ಸಂತತಿಗಳೇ ಇವೆ ವಿದ್ಯಾರ್ಥಿ ಅನೇಕ ವಿಧದ ವಿಧಾನಗಳು ಇವೆ ಕಾಂಜುಗೇಟ್ ಗ್ರೇಡಿಯೆಂಟ್ ವಿಧಾನವು ನಾನು ತಿಳಿಸಿದ ಹಾಗೆ ಇದೊಂದು ಎಲಿಮೆಂಟುಗಳ ಆಧಾರದ ಮೇಲಿನ ಬೇರೆ ಬೇರೆ ವಿಧಾನಗಳ ಬಗೆಗಿನ ಇಡೀ ಕೋರ್ಸ್ ಆಗಿದೆ ಸೋಇವೆಲ್ಲವುಗಳು ಇದನ್ನೇ ನಾವು ಪ್ರೋಸೆಸ್ಸಿಂಗ್ ಎಂದು ಕರೆಯುತ್ತೇವೆ ಸರಿ ಮುಂದಿನ ಸ್ಟೆಪ್ ಏನು ನೀವು x ನ್ನು ಕಂಡುಹಿಡಿದಿದ್ದೀರಿಈಗ ಪ್ರತ್ಯಕ್ಷವಾಗಿ ಕ್ವಾಲಿಟಿ ಆಫ್ ಇಂಟ್ರೆಸ್ಟ್ ಲೆಕ್ಕಾಚಾರ ಮಾಡುವುದು ಸೋಈ ಪರಿಸ್ಥಿತಿಯಲ್ಲಿ ಇದು RCS ಆಗುತ್ತದೆ ಸರಿಯೇ ಸೋRCS ಗಾಗಿ ನನಗೆ ಆಬ್ಜೆಕ್ಟ್ ನ ಸುತ್ತ ಒಂದು ಬಗೆಯ ಕಾಂಟೂರ್ ಬೇಕಾಗಿದೆ ನಂತರ ನಾನು ಹೈಗನ್ಸ್ ತತ್ವವನ್ನು ಲೆಕ್ಕಾಚಾರ ಮಾಡಿರುವ x ನ ಬೆಲೆಯ ಆಧಾರದ ಮೇಲೆ ಅಪ್ಲೈ ಮಾಡಬೇಕಾಗುತ್ತದೆ ಹಾಗು ಕ್ವಾಲಿಟಿ ಆಫ್ ಇಂಟ್ರೆಸ್ಟ್ ಅನ್ನು ಲೆಕ್ಕಾಚಾರ ಮಾಡಬೇಕಾಗುತ್ತದೆ ಸರಿಯೇ ಸೋಕಂಪ್ಯೂಟ್ ಮಾಡಿ ನೀವು ಒಂದು ಸರ್ಕ್ಯೂಟ್ ನ ಸಿಮ್ಯುಲೇಶನ್ ಮಾಡುವುದಾದರೆ ಏಕೆಂದರೆ ಇಲ್ಲಿ ನೀವು ಯಾವುದೇ ವಸ್ತುವಿನ ಇಂಪೆಡೆನ್ಸ್ ಅನ್ನು ನೀವು ಏನನ್ನು ಲೆಕ್ಕಾಚಾರ ಮಾಡಿರುವಿರಿ ಅದರ ಆಧಾರದ ಮೇಲೆ ಲೆಕ್ಕಾಚಾರ ಮಾಡುತ್ತೀರಿ ಇದು ಸರಿಇದು ಒಂದು ವಿಷಯ ಮತ್ತೊಂದು ಕಡ್ಡಾಯವಲ್ಲದ ಹಾಗು ಬಲಿಷ್ಠವಾದ ವಿಷಯ ಏನೆಂದರೆ ಔಟ್ಪುಟ್ ಅನ್ನು ವಿಜುವಲೈಸ್ ಮಾಡುವುದು ಸರಿ ಸೋ ನಾನು ಔಟ್ಪುಟ್ ಅನ್ನು ವಿಜುವಲೈಸ್ ಮಾಡುವುದಾದರೆ ನಿಮ್ಮ ಬಳಿ ಮೆಶ್ ಇದೆ ಈಗ ನೀವು ಲೆಕ್ಕಾಚಾರ ಮಾಡಿರುವ x ನ ಬೆಲೆಯನ್ನು ವಿಜುವಲೈಸ್ ಮಾಡಬಹುದು ಇದನ್ನು 2D3D ಯಾವುದಾದರೂ ಸರಿ ಮೆಶ್ ನ ಮೇಲೆ ವಿಜುವಲೈಸ್ ಮಾಡಬೇಕು ಅದು ನಿಮಗೆ ಬೇಕಾದಷ್ಟು ನಿಮ್ಮ ಸಮಸ್ಯೆ ಸರಿಯಾಗಿದೆಯೇ ಮತ್ತು ಸರಿಯಾಗಿ ಪರಿಹರಿಸಲಾಗಿದೆಯೇ ಅಥವಾ ಇಲ್ಲವೇ ಎಂಬುದಕ್ಕೆ ಅಂತಃಪ್ರೇರಣೆಯನ್ನು ಕೊಡುತ್ತದೆ ಸೋಇಷ್ಟಕ್ಕೆ ನಮ್ಮ ಎಲ್ಲವು ಮುಗಿಯಿತೇ ಅಥವಾ ಬೇರೆ ಏನಾದರೂ ಮುಖ್ಯವಾದ ವಿಷಯ ಇದೆಯೇ ಈಗ ಊಹಿಸಿ ನಿಮಗೆ ಒಂದು ಟಾಸ್ಕ್ ಅನ್ನು ಕೊಡಲಾಗಿದೆ ನಿಮಗೆ RCS ಅಥವಾ ಬೇರೆ ಆಬ್ಜೆಕ್ಟ್ ಅನ್ನು ಲೆಕ್ಕಾಚಾರ ಮಾಡಲು ಹೇಳಲಾಗಿದೆ ಹಾಗು ನೀವು ಬಂದು ಸ್ಟೆಪ್ 1234567 ಅನ್ನು ಶುರುಮಾಡುತ್ತೀರಿ ಹಾಗು ನಂತರ ನೀವು ಜಯಶೀಲರಾದೆವು ಹಾಗು ಗೆದ್ದು ಬಂದೆವು ಅನ್ನುವಿರಾ ಇಲ್ಲ ಏಕೆ ವಿದ್ಯಾರ್ಥಿ ಅದು ಆಗಿರಬಹುದು ಆದರೆ ನಿಮಗೆ ಅದು ಸರಿ ಹೌದೋ ಅಥವಾ ಅಲ್ಲವೋ ಎಂಬುದು ಹೇಗೆ ತಿಳಿಯುತ್ತದೆ ವಿದ್ಯಾರ್ಥಿRCS ಅನ್ನು ಚೆಕ್ ಮಾಡಿದಾಗ ಒಳ್ಳೆಯದು ಆದರೆ ನಿಮಗೆ ಸರಿಯಾದ RCS ತಿಳಿದಿಲ್ಲ ಅಲ್ಲವೇ ವಿದ್ಯಾರ್ಥಿಪ್ರಯೋಗವು ಕೊಡುತ್ತದೆ ನಿಮ್ಮ ಬಳಿ ಪ್ರಯೋಗ ಇದೆ ಎಂದೆನಿಸಿಕೊಳ್ಳಿ ವಿದ್ಯಾರ್ಥಿನಾನು ನ್ಯುಮರಿಕಲ್ ಕನ್ವರ್ಜೆನ್ಸ್ ಅನ್ನು ಮಾಡುತ್ತೇನೆ ನ್ಯುಮರಿಕಲ್ ಕನ್ವರ್ಜೆನ್ಸ್ ಎಂಬುದನ್ನು ಬೇರೆ ದಾರಿ ಇಲ್ಲದೇ ಮಾಡಬೇಕು ಆದರೆ ಇದು ಏನಾಗಬಹುದು ಎಂದರೆ ನೀವು ನ್ಯುಮರಿಕಲ್ ಆಗಿ ತಪ್ಪು ಉತ್ತರದ ಕಡೆಗೆ ಕನ್ವರ್ಜ್ ಆಗಿರುವಿರಿನನ್ನ ಅರ್ಥ ನೀವು ಕೋಡ್ ಮಾಡಿರುವುದು ಸಮೀಕರಣದ ಕನ್ಸಿಸ್ಟೆಂಟ್ ಸೆಟ್ಅನ್ನು ಅವು ತಪ್ಪಾಗಿವೆ ಯಾವ ರೀತಿ ಎಂದರೆ ನಾವು ಹೇಳುವುದಾದರೆ ನೀವು ಟರ್ಮ್ ಅನ್ನು ಒಟ್ಟಾಗಿ ಮರೆತು ಬಿಟ್ಟಿದ್ದೀರಿ ಸೋ ಅದು ನಿಮಗೆ ನ್ಯುಮರಿಕಲ್ ಕನ್ವರ್ಜೆನ್ಸ್ಅನ್ನು ಕೊಡುತ್ತದೆ ಆದರೆ ನೀವು ಲಾಪ್ಲಾಸ್ ನ ಸಮೀಕರಣವನ್ನು ಮ್ಯಾಕ್ಸ್ವೆಲ್ಸ್ ನ ಸಮೀಕರಣದ ಬದಲಿಗೆ ಪರಿಹರಿಸಿದ್ದೀರಿ ಸೋಈಗ ನೀವೇನು ಮಾಡುವಿರಿ ಯಾವುದೇ ಗಣನೆಯಲ್ಲಿ ಇದೊಂದು ತುಂಬಾ ಸಂದಿಗ್ಧವಾದ ಸ್ಟೆಪ್ ವಿದ್ಯಾರ್ಥಿನಾನೊಂದು ಪಾತ್ರವನ್ನು ರಚಿಸುತ್ತೇನೆ ಸರಿ ಸೋನೀವೇನು ಮಾಡಬೇಕು ಎಂದರೆ ನಿಮ್ಮ ಕೋಡ್ ಅನ್ನು ನಿಮಗೆ ತಿಳಿದಿರುವ ಉತ್ತರದ ವಿರುದ್ಧ ವ್ಯಾಲಿಡೇಟ್ ಮಾಡಬೇಕು ಸರಿ ಸೋಇದು ಬಹಳ ಮಹತ್ವವಾದ ವಿಷಯಗೊತ್ತಿರುವ ಉತ್ತರಗಳ ಯಾವ ಬಗೆಯ ಉದಾಹರಣೆಗಳನ್ನು ವ್ಯಾಲಿಡೇಟ್ ಮಾಡುವುದರ ಬಗ್ಗೆ ನೀವು ಯೋಚಿಸುವಿರಾ ಸೋಬೇಸಿಕ್ ಆಗಿ ನಮಗೆ ಬೇಕಾಗಿರುವುದು ಏನೆಂದರೆ ಉತ್ತರವು ತಿಳಿದಿರುವ EM ನ ಸಮಸ್ಯೆ ಸೋನಂತರ ಅದನ್ನು ಕೋಡ್ ಮಾಡಿ ಸಿಮ್ಯುಲೇಟ್ ಮಾಡಿದಾಗ ನನಗೆ ಗೊತ್ತಿರುವ ಉತ್ತರ ಸಿಗಬೇಕು ಸೋನೀವು ಯೋಚಿಸಬಹುದಾದ ಅತ್ಯಂತ ಸರಳವಾದ ಹಾಗು ಅದರ ಉತ್ತರವು ಅನಾಲಿಟಿಕಲ್ ಆಗಿ ತಿಳಿದಿರುವ EM ನ ಸಮಸ್ಯೆಯನ್ನು ಹೇಳಿ ವಿದ್ಯಾರ್ಥಿ ಯಾವುದಾದರೊಂದು ಗೋಳ ಹಾಗು ಘನಕ್ಕಿಂತ ಸರಳವಾದಯಾವ ರೀತಿಯ ಸಮಸ್ಯೆ ಎಂದರೆ ಅದರ ಉತ್ತರವು 9 ಅಥವಾ 10 ನೇ ತರಗತಿಯ ವಿದ್ಯಾರ್ಥಿಗೂ ತಿಳಿದಿರಬೇಕು ವಿದ್ಯಾರ್ಥಿ ಪಾಯಿಂಟ್ ಅಲ್ಲ ಅದು ಒಂದು ವಿದ್ಯಾರ್ಥಿಫ್ರೀ ಸ್ಪೇಸ್ ನ ಮೂಲಕ ಹೋಗುವ ವೇವ್ ಫ್ರೀ ಸ್ಪೇಸ್ ನ ಮೂಲಕ ಹೋಗುವ ಒಂದು ವೇವ್ ಸರಿ ಆದರೆ ಅದರಲ್ಲಿ ಯಾವುದೇ ಲೆಕ್ಕಾಚಾರಗಳು ಒಳಗೊಂಡಿಲ್ಲ ಅದರ ರಿಫ್ಲೆಕ್ಷನ್ ಸಹಗುಣಕ ಏನು ನನ್ನ ಬಳಿ ಒಂದು ಗ್ಲಾಸ್ ನ ಸ್ಲ್ಯಾಬ್ ಇದ್ದರೆ ಆಗ ಪ್ರತಿಯೊಂದು ಶಾಲಾ ಮಗು ಸಹ ಇದನ್ನು ಮಾಡಿರುತ್ತದೆ ಹಾಗಾದರೆ ರಿಫ್ಲೆಕ್ಷನ್ ಸಹಗುಣಕ ಎಂದರೇನು ಹಾಗು ಟ್ರಾನ್ಸ್ಮಿಷನ್ ಸಹಗುಣಕ ಎಂದರೇನು ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಅನ್ನು ಹೊಂದಿರುವ ಒಂದು ಸೂತ್ರ ಇದೆ ಹಾಗು ಇದು ಎಷ್ಟು ಡೈಮೆನ್ಷನ್ ನ ಸಮಸ್ಯೆ ನೀವು ಇದನ್ನು 1 ಡೈಮೆನ್ಷನ್ ನ ಸಮಸ್ಯೆಯಾಗಿ ಪರಿವರ್ತಿಸಬಹುದುಕೇವಲ ಸಾಮಾನ್ಯವಾದ ರಿಫ್ಲೆಕ್ಷನ್ ಹಾಗು ಟ್ರಾನ್ಸ್ಮಿಷನ್ ಇದನ್ನು ನಾನು ಹೇಗೆ ಲೆಕ್ಕಾಚಾರ ಮಾಡಬಹುದು ಎಂದರೆ ನಾನು 1D ಕೋಡ್ ಅನ್ನು ಬರೆಯುವುದಾದರೆನನಗೆ ಉತ್ತರವು ತಿಳಿದಿದೆ ನಿಮಗೆ ತಿಳಿದ ಹಾಗೆ ರಿಫ್ಲೆಕ್ಷನ್ ಸಹಗುಣಕವುನನಗೆ ಅದೇ ರೀತಿಯ ಉತ್ತರ ದೊರಕಬೇಕು ಸರಿಯೇ ಸೋನಾನು ಈಗ ಅದನ್ನು 2D ಆಗಿ ಮಾಡಬಹುದು ಅದು ಅಸಹಜವಾಗಿ ಇನ್ಸಿಡೆಂಟ್ ಆಗುತ್ತದೆ ಸರಿ ಸೋಫ್ರೆಸ್ನೆಲ್ ರಿಫ್ಲೆಕ್ಷನ್ ಸಹಗುಣಕಗಳು ಇದು ನಿಮ್ಮ ಕೋಡ್ ವು ಸರಿಯಾದ ಉತ್ತರವನ್ನು ಕೊಡುತ್ತಿದೆಯೇ ಎಂಬುದನ್ನು ಟೆಸ್ಟ್ ಮಾಡುವ ಒಂದು ವಿಧಾನ ಬೇರೆ ಏನಾದರು ಸಮಸ್ಯೆಯನ್ನು ಬಿಡಿಸುವ ವಿಧಾನದ ಬಗ್ಗೆ ಯೋಚಿಸಬಹುದು ಸೋಅದು ಏನಾಗುತ್ತದೆ ಎಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ನಲ್ಲಿ ಬಹಳ ಕಡಿಮೆ ಅನಾಲಿಟಿಕಲ್ ಉತ್ತರವು ತಿಳಿದಿರುತ್ತದೆ ಹಾಗು ಒಂದು ಈ ಫ್ರೆಸ್ನೆಲ್ ರಿಫ್ಲೆಕ್ಷನ್ ಸಹಗುಣಕಉಳಿದವುಗಳು ಅನಂತ ಸಿಲಿಂಡರ್ ನಿಂದ ಹಾಗು ಸಂಪೂರ್ಣವಾದ ಒಂದು ಗೋಳದಿಂದ ಸ್ಕ್ಯಾಟರ್ ಆಗುತ್ತದೆ ಇವುಗಳನ್ನು ಸಿಲಿಂಡರ್ ಹಾಗು ಗೋಳದ Mie ಸೀರೀಸ್ ಸೊಲ್ಯುಷನ್ ಎಂದು ಕರೆಯುತ್ತಾರೆ ಇವುಗಳ ಬಳಿ ಗೊತ್ತಿರುವ ಅನಾಲಿಟಿಕಲ್ ಸೊಲ್ಯುಷನ್ ಇವೆ ಇವುಗಳು ಕುರೂಪಿಯಾಗಿ ಕಾಣುತ್ತವೆ ಏಕೆಂದರೆ ಇವುಗಳು ಬೆಸೆಲ್ ಫಂಕ್ಷನ್ ಹಾಗು ಹ್ಯಾಂಕೆಲ್ ಫಂಕ್ಷನ್ ಇವೆಲ್ಲವುಗಳನ್ನು ಒಳಗೊಂಡಿದೆ ಆದರೆ ನೀವು ಇದನ್ನು ಕೋಡ್ ಮಾಡಬಹುದು ಹಾಗು ನಿಮ್ಮ ಉತ್ತರವನ್ನು ಈ ಅನಾಲಿಟಿಕಲ್ ಉತ್ತರದೊಂದಿಗೆ ಸೂಪರ್ ಪೋಸ್ ಮಾಡಬೇಕು ಹಾಗು ಅದು ನಿಮಗೆ ಹೇಳುವುದು ಏನೆಂದರೆ ನಿಮ್ಮ ಕೋಡ್ ವು ಸರಿಯಾಗಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ಶಾರ್ಟ್ ವಿಧಾನದಲ್ಲಿ ನಿಮಗೆ ತಿಳಿಸುತ್ತದೆ ನಂತರ ನೀವು ನಿಮ್ಮ ನಂಬಿಕೆಯಲ್ಲಿ ಜಿಗಿದು ಆ ಆಬ್ಜೆಕ್ಟ್ ಅನ್ನು ನಿಮ್ಮ ಆಬ್ಜೆಕ್ಟ್ ನೊಂದಿಗೆ ರಿಪ್ಲೇಸ್ ಮಾಡುವುದು ಹಾಗು ಅದಕ್ಕಾಗಿ ಉಳಿದೆಲ್ಲವುಗಳ ಮೇಲೆ ವಿಶ್ವಾಸವಿರಿಸಿ ಪ್ರಾಯೋಗಿಕವಾದ ಡೇಟಾದ ವಿರುದ್ಧ ವೇಲಿಡೇಟ್ ಮಾಡುವ ಸುಖವು ಎಲ್ಲಾ ಸಮಯ ಇರುವುದಿಲ್ಲ ಆದರೆ ನಿಮ್ಮ ಬಳಿ ಇದ್ದರೆ ಅದು ಗ್ರೇಟ್ ಆದರೆ ಅನಂತರ ನೀವು ಕಾನ್ಫಿಡೆನ್ಸ್ ಅನ್ನು ಇರಿಸಿಕೊಳ್ಳಬೇಕಾಗುತ್ತದೆ ಯಾವುದರ ಬಗ್ಗೆ ಎಂದರೆ ಪ್ರಾಯೋಗಿಕವಾದ ಕಾನ್ಫಿಗರೇಷನ್ ವು ಅವುಗಳಲ್ಲಿಯೇ ಅಕೌಂಟ್ ಆಗದೇ ಇರುವ ಎರರ್ ಗಳಿಲ್ಲ ಸೋಸಾಂಕೇತಿಕವಾಗಿ ನೀವು ಕೆಲವು ಗೊತ್ತಿರುವ ಆಬ್ಜೆಕ್ಟ್ ನ ವಿರುದ್ಧ ಮೊದಲಿಗೆ ವ್ಯಾಲಿಡೇಟ್ ಮಾಡುತ್ತೀರಿ ಅನಂತರ ಅದನ್ನು ನಿಮ್ಮ ಪ್ರಾಯೋಗಿಕ ಸೆಟ್ ಅಪ್ ಅನ್ನು ರಿಫೈನ್ ಮಾಡಲು ಉಪಯೋಗಿಸಿ ಹಾಗು ಹಿಂದೆ ಹಾಗು ಮುಂದೆ ರಿಯಲ್ ವರ್ಲ್ಡ್ ಎಂಬುದು ಯಾವಾಗಲೂ ಅವ್ಯವಸ್ಥಿತವಾಗಿರುತ್ತದೆ ಸೋಈ ರೀತಿಯಾಗಿ ಸಂಕ್ಷೇಪಿಸುವುದು ಏನೆಂದರೆ ಪ್ರೋಸೆಸ್ ಫ್ಲೋವ್ ಈ FEM ಗಳು ಬೇಕಾದಷ್ಟು ಕೋಡಿಂಗ್ ನ ವಿವರವನ್ನು ಹೊಂದಿದೆ ಪ್ರತ್ಯೇಕವಾಗಿ ಪ್ರೀ ಪ್ರೋಸೆಸಿಂಗ್ ಸ್ಟೆಪ್ ನಲ್ಲಿ ನೀವು ಇದನ್ನು ಸರಿಯಾಗಿ ಮಾಡದೇ ಇದ್ದಲ್ಲಿ ನಿಮ್ಮ ಕೋಡ್ ವು ತುಂಬಾ ಅಯೋಗ್ಯವಾಗಿರುತ್ತದೆ ಈ ಡಾಟಾ ಸ್ಟ್ರಕ್ಚರ್ ಗಳನ್ನು ಮಾಡುವಾಗ ಈ ಡಾಟಾ ಸ್ಟ್ರಕ್ಚರ್ ಗಳನ್ನು ಆಕ್ಸೆಸ್ ಮಾಡಲು ನಾವು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅನ್ನು ಉಪಯೋಗಿಸಬೇಕು ನೀವು ಕಲಿತಿರುವ ಆ ಎಲ್ಲಾ ವಿವರಗಳೆಲ್ಲವೂ ಇಲ್ಲಿ ಜಾರಿಗೆ ಬರಲಿದೆ ಸೋಹೌದು ಸೋಇದು ನಮ್ಮನ್ನು FEMನ ಮುಕ್ತಾಯ ಹಂತಕ್ಕೆ ತಂದಿದೆ ನಾವು 3D FEMಗೆ ಹೋಗುವುದಿಲ್ಲ ಆದರೆ ಅದರ ಐಡಿಯಾವು ಒಂದೇ ರೀತಿಯಾಗಿದೆ ಇದರ ಪ್ರೋಸೆಸ್ ಫ್ಲೋವ್ ಯಾವ ರೀತಿ ಎಂದರೆ ಶೇಪ್ ಫಂಕ್ಷನ್ ಗಳುವೀಕ್ ಫಾರ್ಮ್ ಗಳುಮ್ಯಾಟ್ರಿಕ್ಸ್ ಅಸೆಂಬ್ಲಿ ಹಾಗು ಕ್ವಾಂಟಿಟಿ ಆಫ್ ಇಂಟ್ರೆಸ್ಟ್